ನಮಸ್ಕಾರ ಕೊನೆಯ ತರಗತಿಯಲ್ಲಿ ನಾವು ಕಾನ್ವಲ್ಯೂಷನ್ ಇಂಟೆಗ್ರಾಲ್ನ ಕುರಿತು ಚರ್ಚಿಸುತ್ತಿದ್ದೆವು ಮತ್ತು ನಾವು ಕಾನ್ವಲ್ಯೂಷನ್ ಇಂಟೆಗ್ರಾಲ್ ಲೆಕ್ಕಾಚಾರದ ಚಿತ್ರಾತ್ಮಕ ವಿಧಾನವನ್ನು ಪ್ರಾರಂಭಿಸಿದ್ದೇವೆ ಆದ್ದರಿಂದ ನಾವು ನಿನ್ನೆಯ ತರಗತಿಯಿಂದ ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಕಾನ್ವಲ್ಯೂಷನ್ ಇಂಟೆಗ್ರಾಲ್ನ ಬಗ್ಗೆ ನಾವು ಏನು ಚರ್ಚಿಸಿದ್ದೇವೆ ಎಂಬುದನ್ನು ಪುನಃ ನೆನಪಿಸೋಣ ಕನ್ವಲ್ಯೂಷನ್ ಎಂದರೆ ಹಿಡಿತವಲ್ಲದೆ ಬೇರೇನೂ ಅಲ್ಲ ಹಿಡಿದಿಟ್ಟುಕೊಳ್ಳುವುದು ಎಂದರೆ ಕಾನ್ವಲ್ಯೂಷನ್ ಇಂಟೆಗ್ರಾಲ್ ಭಾಗವಾಗಿರುವ ಒಂದು ಕಾರ್ಯದ ಮಿರರ್ ಚಿತ್ರವನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂದು ನಾವು ಚರ್ಚಿಸಿದ್ದೇವೆ ತದನಂತರ ಎರಡು ಕಾರ್ಯಗಳ ಸಾಧಿಸಲಾಗುತ್ತದೆ ಇದನ್ನು yt ∞f1f2t λdλ ಕನ್ವಲ್ಯೂಷನ್ ಇಂಟೆಗ್ರಾಲ್ನ ಬಗ್ಗೆ ನಾವು ಚರ್ಚಿಸಿದ್ದೇವೆ ತದನಂತರ ನಾವು f1 ಮತ್ತು f2 ರ ಕಾನ್ವಲ್ಯೂಷನ್ ಅನ್ನುftf1tf2t ಎಂದು ಪ್ರತಿನಿಧಿಸುತ್ತೇವೆ ಎಂದು ಸ್ಥಾಪಿಸಿದ್ದೇವೆ ಆದ್ದರಿಂದ ಈ ಈ ಎರಡು ಕಾರ್ಯಗಳು ಕಾಂವೊಲ್ಯೂಟೆಡ್ ಆಗಿರುತ್ತವೆ ಮತ್ತು ಔಟ್ಪುಟ್ y ಎಂದು ವ್ಯಾಖ್ಯಾನಿಸುತ್ತದೆ ಈಗ f1tf2t ಯ ಲ್ಯಾಪ್ಲೇಸ್ ರೂಪಾಂತರವನ್ನು F1sF2s ಎಂದು ಕಾರ್ಯಗಳ ಸಂಬಂಧಿತ ಲ್ಯಾಪ್ಲೇಸ್ ರೂಪಾಂತರಗಳನ್ನು ಸರಳವಾಗಿ ಗುಣಿಸುವ ಮೂಲಕ ಗಣಿಸಬಹುದು ಎಂದು ನಾವು ಸ್ಥಾಪಿಸಿದ್ದೇವೆ ಇದರರ್ಥ ಟೈಮ್ ಡೊಮೇನ್ನಲ್ಲಿನ ಸುರುಳಿಯು s ಡೊಮೇನ್ನಲ್ಲಿ ಗುಣಾಕಾರಕ್ಕೆ ಸಮನಾಗಿರುತ್ತದೆ ಈಗ ನಾವು ಕಾನ್ವಲ್ಯೂಷನ್ ಇಂಟೆಗ್ರಾಲ್ ಮೌಲ್ಯಮಾಪನದ ಚಿತ್ರಾತ್ಮಕ ವಿಧಾನದ ಕುರಿತು ನಮ್ಮ ಚರ್ಚೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಕಾನ್ವಲ್ಯೂಷನ್ ಇಂಟೆಗ್ರಾಲ್ ಅನ್ನು ಮೌಲ್ಯಮಾಪನ ಮಾಡುವ ಚಿತ್ರಾತ್ಮಕ ವಿಧಾನವು ಸಾಮಾನ್ಯವಾಗಿ ನಾಲ್ಕು ಹಂತಗಳನ್ನು ಒಳಗೊಂಡಿರುತ್ತದೆ ಎಂದು ನಾವು ಹೇಳಿದ್ದೇವೆ ಆ ನಾಲ್ಕು ಹಂತಗಳೆಂದರೆ ಮೊದಲು ಫೋಲ್ಡಿಂಗ್ ಅಂದರೆ ನಾವು ಒಂದು ಫಂಕ್ಷನ್ನ ಮಿರರ್ ಬಿಂಬವನ್ನು ತೆಗೆದುಕೊಳ್ಳುತ್ತೇವೆ ಎಂದರೆ ಈ ಸಂದರ್ಭದಲ್ಲಿ ಆರ್ಡಿನೇಟ್ ಅಕ್ಷದ ಬಗ್ಗೆ h ಎಂದು ಹೇಳುತ್ತೇವೆ ಆದ್ದರಿಂದ ನಾವು h ಎಂಬ ಕಾರ್ಯವನ್ನು ಪಡೆಯುತ್ತೇವೆ ನಂತರ ಎರಡನೇ ಹಂತವು ಸ್ಥಳಾಂತರವಾಗಿದ್ದು ಅಲ್ಲಿ ನಾವು h ನಿಂದ t ಅನ್ನು ಬದಲಾಯಿಸುತ್ತೇವೆ ಅಥವಾ ವಿಳಂಬಗೊಳಿಸುತ್ತೇವೆ ಇದರಿಂದ ನಾವು ht λ ಕಾರ್ಯವನ್ನು ಪಡೆಯುತ್ತೇವೆ ಮೂರನೆಯದು ಗುಣಾಕಾರ ಎಂದರೆ ನಾವು ht λ ಮತ್ತೊಂದು ಫಂಕ್ಷನ್ x ಮತ್ತು ನಂತರ ನಾವು ಅಂತಿಮವಾಗಿ ನೀಡಿದ ಸಮಯಕ್ಕೆ ಏಕೀಕರಣವನ್ನು ಪಡೆಯುತ್ತೇವೆ t ನಾವು ಉತ್ಪನ್ನದ ಅಡಿಯಲ್ಲಿ ಪ್ರದೇಶವನ್ನು 0λt ಗಾಗಿ ht λxλ ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ನಂತರ ನಾವು h ಮತ್ತು x ಕಾರ್ಯದ ಕಾನ್ವಲ್ಯೂಷನ್ ಅನ್ನು ಪಡೆಯುತ್ತೇವೆ ಈಗ ಈ ವಿಧಾನವನ್ನು ನಾವು ಒಂದು ಉದಾಹರಣೆಯ ಸಹಾಯದಿಂದ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ನಾವು ಎರಡು ಕಾರ್ಯಗಳನ್ನು ಹೊಂದಿದ್ದೇವೆ ಎಂದು ಹೇಳೋಣ ಒಂದು ಚಿತ್ರದಲ್ಲಿ ತೋರಿಸಿರುವಂತೆ x1 ಮತ್ತು ಚಿತ್ರದಲ್ಲಿ ತೋರಿಸಿರುವಂತೆ x2 ನಾವು ಮಾಡಬೇಕಾದದ್ದು 2 ಸಿಗ್ನಲ್ಗಳ ಕಾನ್ವಲ್ಯೂಷನ್ ಅನ್ನು ಕಂಡುಹಿಡಿಯಬೇಕು x1 ಮತ್ತು x2 ಆದ್ದರಿಂದ ನಾವು ಬಳಸದೆ ಇರುವ ನಾಲ್ಕು ಹಂತಗಳನ್ನು ನಾವು ಅನುಸರಿಸುತ್ತೇವೆ ಮತ್ತು x1 ಮತ್ತು x2 ನ ಕಾನ್ವಲ್ಯೂಷನ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನಮ್ಮ ಮೊದಲ ಹಂತದ ಭಾಗವಾಗಿ ನಾವು ಮೊದಲು x1 ಅನ್ನು ಫೋಲ್ಡ್ ಮಾಡುತ್ತೆವೆ ನಾವು ಫೋಲ್ಡ್ ಮಾಡಿದಾಗ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ ತದನಂತರ ನಾವು t ನಿಂದ ಬದಲಾಯಿಸುತ್ತೇವೆ ಮತ್ತು ಅಂತಿಮವಾಗಿ t ಗಾಗಿ ವಿಭಿನ್ನ ಮೌಲ್ಯಕ್ಕಾಗಿ ನಾವು ಈಗ ಎರಡು ಕಾರ್ಯಗಳನ್ನು ಗುಣಿಸುತ್ತೇವೆ ಮತ್ತು ನಂತರ ಅತಿಕ್ರಮಿಸುವ ಕಾರಣಗಳ ಪ್ರದೇಶವನ್ನು ನಿರ್ಧರಿಸಲು ಸಂಯೋಜಿಸುತ್ತೇವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ನಾವು ಮೊದಲು ಮಿರರ್ ಚಿತ್ರವನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ x1t ನ ಮಿರರ್ ಚಿತ್ರವು ಚಿತ್ರದಲ್ಲಿ ತೋರಿಸಿರುವಂತೆ ಇರುತ್ತದೆ ಆದ್ದರಿಂದ ಈಗ ಅದು x1 λ ಆಗುತ್ತದೆ ಆದ್ದರಿಂದ ನೀವು ಈಗ ಆಕಾರವನ್ನು ಹೊಂದುವ ಬದಲು ಅಕ್ಷವಾಗಿ ತೆಗೆದುಕೊಳ್ಳುತ್ತೀರಿ ಇದು ಮಿರರ್ ಚಿತ್ರವಾಗಿ ಮಾರ್ಪಟ್ಟಿದೆ ಈಗ ಆಕಾರವು ಹೀಗಿದೆ ತದನಂತರ ನಾವು ಕಾರ್ಯವನ್ನು t ಯಿಂದ ಬದಲಾಯಿಸುತ್ತೇವೆ ಆದ್ದರಿಂದ ಈಗ ನೀವು ಅದನ್ನು t ನಿಂದ ಬದಲಾಯಿಸಿದರೆ ಅದು ಅಕ್ಷದಲ್ಲಿ ಬದಲಾಗುತ್ತದೆ ಮತ್ತು ಅದು ಈಗ ಕನ್ನಡಿ ಚಿತ್ರದಲ್ಲಿದ್ದ 1 ರಿಂದ 0 ರ ಬದಲಿಗೆ t 1 ರಿಂದ t ವರೆಗೆ ಇರುತ್ತದೆ ಈಗ ಅದು t 1 ರಿಂದ t ನಡುವಿನ ವ್ಯಾಪ್ತಿಯನ್ನು ಹೊಂದಿದೆ ಈಗ ನೀವು x1t λ ಈ ನಿರ್ದಿಷ್ಟ ಕಾರ್ಯವನ್ನು ಚಲಿಸಲು ಪ್ರಾರಂಭಿಸಿದರೆ ಮತ್ತು ನೀವು x2 ಮೇಲೆ ಬದಲಾಯಿಸಿದರೆ ಅದು ಈಗ x2 ಆಗುತ್ತದೆ ಆದ್ದರಿಂದ ನಾವು ಈ ಎರಡೂ ಸಿಗ್ನಲ್ಗಳನ್ನು ಒಂದೇ ಅಕ್ಷದ ಮೇಲೆ ಇರಿಸುತ್ತೇವೆ ಆದ್ದರಿಂದ ಏನಾಗುತ್ತದೆ ಎಂಬುದನ್ನು ನೀವು ಪ್ರಾರಂಭಿಸುತ್ತೀರಿ ಈಗ t ನ ವಿವಿಧ ಮೌಲ್ಯಗಳಿಗೆ ಸಂಬಂಧಿಸಿದಂತೆ ಈ ಅವಿಭಾಜ್ಯವನ್ನು ಬದಲಾಯಿಸಲಾಗುತ್ತಿದೆ ಮತ್ತು ನಂತರ t ನ ವಿಭಿನ್ನ ಮೌಲ್ಯಗಳ ಸಂದರ್ಭಗಳಲ್ಲಿ ಅವಿಭಾಜ್ಯ ಏನೆಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಮೊದಲು ನಾವು 0t1 ನೋಡುತ್ತೇವೆ ಈ ಸಂದರ್ಭದಲ್ಲಿ t ನ ಗರಿಷ್ಠ ಮೌಲ್ಯವು ಒಂದು ಆಗಿರುತ್ತದೆ ಆದ್ದರಿಂದ ನೀವು ಈ ಹಂತದಲ್ಲಿ 1 ಅನ್ನು ಹೊಂದಿರುವಾಗ ಇದರರ್ಥ ಈ ಎರಡು ಕಾರ್ಯಗಳ ನಡುವೆ ಯಾವುದೇ ಅತಿಕ್ರಮಣ ಇರುವುದಿಲ್ಲ ಆದ್ದರಿಂದ ನಾವು ಏನು ಹೇಳಬಹುದು ನಾವು ಹೇಳುವುದು x1tx2t 0 0 t 1 ಸ್ಲೈಡ್ ಸಮಯವನ್ನು ಉಲ್ಲೇಖಿಸಿ 637 ಮುಂದೆ ನಾವು 1t2 ಗಾಗಿ ನೋಡೋಣ ಆದ್ದರಿಂದ ಈಗ ಏನಾಗುತ್ತದೆ ಎರಡು ಸಂಕೇತಗಳು 1 ಮತ್ತು t ನಡುವೆ ಅತಿಕ್ರಮಿಸುತ್ತವೆ ಆದ್ದರಿಂದ ನೀವು ಮೊದಲು ಇದ್ದ ಈ ಕಾರ್ಯವನ್ನು ಇಲ್ಲಿಗೆ ವರ್ಗಾಯಿಸಿದರೆ ಸ್ವಲ್ಪ ಸಮಯದವರೆಗೆ ಅದು 1 ರ ನಡುವೆ ಇರುತ್ತದೆ ಎಂದು ನೀವು ನೋಡುತ್ತೀರಿ ಮತ್ತು ಈ ಕಾರ್ಯವು ಅತಿಕ್ರಮಿಸುತ್ತದೆ ಆದ್ದರಿಂದ ನೀವು ಈಗ ಏನು ಮಾಡಬಹುದು ಕನ್ವಲ್ಯೂಷನ್ ಅವಿಭಾಜ್ಯವನ್ನು ಬಳಸಿಕೊಂಡು ಈ ಎರಡು ಕಾರ್ಯಗಳ ಕನ್ವಲ್ಯೂಷನ್ ಅನ್ನು ನೀವು ವ್ಯಾಖ್ಯಾನಿಸಬಹುದು yt1t21dλ2λ|t12t 11t2 ಈಗ ನಾವು ಈ ಸಿಗ್ನಲ್ ಅನ್ನು ಮತ್ತಷ್ಟು ಮತ್ತು ಈ ದಿಕ್ಕನ್ನು ಬದಲಾಯಿಸುತ್ತೇವೆ ನಂತರ ನಾವು ಎರಡು ಸಿಗ್ನಲ್ಗಳ 2t3 ಗಳ ಕಾನ್ವಲ್ಯೂಷನ್ನ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನೀವು 2t3 ಗಾಗಿ ನೋಡಿದಾಗ ಸಂಪೂರ್ಣವಾಗಿ ಅತಿಕ್ರಮಿಸುತ್ತದೆ ಮತ್ತು ಅತಿಕ್ರಮಣ ಸಂಪೂರ್ಣವಾಗಿ ಮತ್ತು t ನಡುವೆ ಏಕೆಂದರೆ x1 ಕಾರ್ಯವು t 1 ರಿಂದ t ವರೆಗೆ ಇರುತ್ತದೆ ಆದ್ದರಿಂದ ಏನಾಗುತ್ತದೆ ytt 1t21d2|t t 1 22t3 ಮುಂದೆ ಸಮಯ 3t4 ಎಂದಾಗ ಈ ಕಾರ್ಯದ ಕೆಲವು ಭಾಗ x1 x2ಮತ್ತು x1 ನಡುವೆ ಅತಿಕ್ರಮಿಸುತ್ತದೆ ಮತ್ತು ಅತಿಕ್ರಮಣ ಅವಧಿ ಯಾವುದು ಈ ಸಿಗ್ನಲ್ಗಳು ಮತ್ತು 3 ರ ನಡುವೆ ಅತಿಕ್ರಮಿಸುತ್ತವೆ ಆದ್ದರಿಂದ ytt 1321dλ2λ|3 t 1 23 t1 ಈಗ t4 ಸಮಯಕ್ಕೆ ಈಗ ಸಿಗ್ನಲ್ ಅತಿಕ್ರಮಿಸುತ್ತಿಲ್ಲ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾವು t4 ಗಾಗಿ yt0 ಎಂದು ಹೇಳಬಹುದು ಈಗ ನೀವು ಎಲ್ಲಾ ಸಮೀಕರಣಗಳನ್ನು ಸಂಯೋಜಿಸಿದರೆ ನಾವು ಕನ್ವಲ್ಯೂಷನ್ ಎಂದು ಹೇಳಬಹುದು yt00≤t≤1 2t 21≤t≤2 22≤t≤3 ಈಗ ನೀವು ಏನನ್ನು ಪಡೆಯುತ್ತೀರಿ ಎಂಬುದನ್ನು ನೀವು ಯೋಜಿಸಿದರೆ ನೀವು 1 ವರೆಗೆ ಪಡೆಯುತ್ತೀರಿ ಅದು 0 ಆಗಿರುತ್ತದೆ ಮತ್ತು ಅದು ಹೆಚ್ಚಾಗುತ್ತದೆ ಏಕೆಂದರೆ ಅದು 2t 2 ಆಗಿರುತ್ತದೆ ನಂತರ ಅದು 2 ರ ಗರಿಷ್ಠ ಮೌಲ್ಯದೊಂದಿಗೆ ಸ್ಥಿರವಾಗಿರುತ್ತದೆ ತದನಂತರ ಮತ್ತೆ 8 2t ಮೌಲ್ಯದೊಂದಿಗೆ ಕಡಿಮೆಯಾಗುತ್ತದೆ ಮತ್ತು ನಂತರ ಅಂತಿಮವಾಗಿ 0 ಆದ್ದರಿಂದ ನೀವು ಈಗ yt ಅನ್ನು ಪಡೆದುಕೊಂಡಿರುವ ಈ ಕಾರ್ಯವು ಉದಾಹರಣೆಯಲ್ಲಿ ವ್ಯಾಖ್ಯಾನಿಸಲಾದ x1 ಮತ್ತು x2 ಎಂಬ ಎರಡು ಕಾರ್ಯಗಳ ಸುರುಳಿಯಾಗಿದೆ ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ನೀವು ಕನ್ವಲ್ಯೂಷನ್ ಅವಿಭಾಜ್ಯವನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದು ಈಗ ಮುಂದಿನ ಪ್ರಶ್ನೆಯಾಗಿದೆ ಸ್ಲೈಡ್ ಸಮಯವನ್ನು ಉಲ್ಲೇಖಿಸಿ 1105 ಆದ್ದರಿಂದ ಸರ್ಕ್ಯೂಟ್ ಅನ್ನು ಪರಿಹರಿಸುವಲ್ಲಿ ನೀವು ಕನ್ವಲ್ಯೂಷನ್ ಅವಿಭಾಜ್ಯವನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದನ್ನು ನಾವು ಇನ್ನೊಂದು ಉದಾಹರಣೆಯೊಂದಿಗೆ ನೋಡೋಣ ಕೆಳಗಿನ ಚಿತ್ರದಲ್ಲಿ ತೋರಿಸಿರುವ ಒಂದು RL ಸರ್ಕ್ಯೂಟ್ ಅನ್ನು ನಾವು ತೆಗೆದುಕೊಳ್ಳೋಣ ಚಿತ್ರದಲ್ಲಿ ತೋರಿಸಿರುವ ಪ್ರಚೋದನೆಯಿಂದಾಗಿ ಯಾವುದೇ ಸಮಯದಲ್ಲಿ t ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ನಾವು ಕನ್ವಲ್ಯೂಷನ್ ಅವಿಭಾಜ್ಯವನ್ನು ಬಳಸುತ್ತೇವೆ ಈಗ ಇದು t0 ನಲ್ಲಿ ಮೌಲ್ಯ 1 ರೊಂದಿಗೆ ಅನ್ವಯಿಸಲಾದ ಪ್ರಚೋದನೆಯಾಗಿದೆ ಮತ್ತು ಇದು t2 ನಲ್ಲಿ 0 ಆಗುತ್ತದೆ ಆದ್ದರಿಂದ ಈಗ ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಮೊದಲು ನಾವು ಚರ್ಚಿಸುವ ತಂತ್ರವನ್ನು ಬಳಸಬೇಕು ನಾವು ಮೊದಲು ಸರ್ಕ್ಯೂಟ್ನ h ಯುನಿಟ್ ಇಂಪಲ್ಸ್ ಪ್ರತಿಕ್ರಿಯೆಯನ್ನು ಸೂಚಿಸುತ್ತೇವೆ ಆದ್ದರಿಂದ ನಾವು ಯುನಿಟ್ ಇಂಪಲ್ಸ್ ಪ್ರತಿಕ್ರಿಯೆಯನ್ನು ಬಳಸಿದಾಗ ನಾವು ಏನು ಮಾಡಬೇಕು ಎಂಬುದನ್ನು ನಾವು s ಡೊಮೇನ್ನಲ್ಲಿ ಸರಿಯಾದ ವಿಭಾಗ ತತ್ವವನ್ನು ಅನ್ವಯಿಸುತ್ತೇವೆ ಮತ್ತು i0 ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ ಆದ್ದರಿಂದ ನಾವು ಮೊದಲು ಈ ಸರ್ಕ್ಯೂಟ್ ಅನ್ನು s ಡೊಮೇನ್ಗೆ ಪರಿವರ್ತಿಸೋಣ ಎಂದು1212 ಸ್ಲೈಡ್ ಟೈಮ್ ಆದ್ದರಿಂದ ನೀವು s ಡೊಮೇನ್ಗೆ ಪರಿವರ್ತಿಸಿದಾಗ ಕರೆಂಟ್ ಮೂಲವು ಪ್ರತಿರೋಧವು ಒಂದೇ ಆಗಿರುತ್ತದೆ ಮತ್ತು 1H ಆಗಿರುವ ಇಂಡಕ್ಟರ್ನ ಮೌಲ್ಯವು s ಆಗಿರುತ್ತದೆ ಈ ಸಂದರ್ಭದಲ್ಲಿ ಮತ್ತು ಕರೆಂಟ್ I0 ಆಗಿದ್ದು ಈ ನಿರ್ದಿಷ್ಟ ಸರ್ಕ್ಯೂಟ್ನ ವರ್ಗಾವಣೆ ಕಾರ್ಯವನ್ನು ನಾವು I0Is ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಮೊದಲು I0 ನ ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ ನೀವು ಇಲ್ಲಿ ಕರೆಂಟ್ ವಿಭಾಗವನ್ನು ಬಳಸಿದರೆ I0 ಏನೂ ಅಲ್ಲ ಆದ್ದರಿಂದ ನೀವು ಕರೆಂಟ್ ವಿಭಾಗವನ್ನು ಬಳಸುವಾಗ I0ನ ಮೌಲ್ಯ I01s1Is ಆದ್ದರಿಂದ ನೀವು ಕರೆಂಟ್ ವಿಭಾಗದ ಸಹಾಯದಿಂದ ಇದನ್ನು ಪಡೆಯುತ್ತೀರಿ ನಂತರ ನೀವು ವರ್ಗಾವಣೆ ಕಾರ್ಯವನ್ನು ಕಂಡುಕೊಳ್ಳುತ್ತೀರಿ HsI0Is1s1 ಈಗ ನೀವು Hs ನ ಇನ್ವೆರ್ಸ್ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡರೆ ನೀವು ಏನು ಪಡೆಯುತ್ತೀರಿ ಎಂಬುದನ್ನು ನೀವು ಪಡೆಯುತ್ತೀರಿ he tu ಮತ್ತು ಇದು ಮೂಲತಃ ಸರ್ಕ್ಯೂಟ್ನ ಉದ್ವೇಗ ಪ್ರತಿಕ್ರಿಯೆಯಾಗಿದೆ ಈಗ ನಾವು ಕರೆಂಟ್ನ ಮೂಲವನ್ನು ನೋಡೋಣ ist ut u ಹಾಗಾಗಿ ಈ ಅವಧಿಗೆ ಮಾತ್ರ ಏನಾಗುತ್ತದೆ ಎಂಬುದು ಒಂದೇ ಆಗಿರುತ್ತದೆ ಇಲ್ಲದಿದ್ದರೆ ಅದು ಶೂನ್ಯವಾಗಿರುತ್ತದೆ ಆದ್ದರಿಂದ ನೀವು Is ಅನ್ನು ಎರಡು ಘಟಕ ಹಂತದ ಕಾರ್ಯಗಳಾಗಿ ಪರಿವರ್ತಿಸಿದಾಗ ನೀವು ಅದನ್ನು ut u ನಂತೆ ಪ್ರತಿನಿಧಿಸುತ್ತೀರಿ ಏಕೆಂದರೆ ಅದು ಎರಡು ಸೆಕೆಂಡುಗಳಷ್ಟು ವಿಳಂಬವಾಗುತ್ತದೆ ಈಗ ನೀವು is ಹೊಂದಿದ್ದೀರಿ ನಾವು ಏನು ಮಾಡಬೇಕೆಂದು ಸರ್ಕ್ಯೂಟ್ನ ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ನೀವು ಪಡೆದುಕೊಂಡಿದ್ದೀರಿ ನಾವು ಯಾವುದೇ t ಸಮಯದಲ್ಲಿ ಕನ್ವಲ್ಯೂಷನ್ ಇಂಟೆಗ್ರಲ್ ಸಹಾಯದಿಂದ i0 ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಈಗ ಏನು ಮಾಡುತ್ತೇವೆ ನಾವು Is ಮತ್ತು h ಕಾರ್ಯಗಳ ಸುರುಳಿಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಏನು ಬರೆಯಬಹುದು 0tisht λdλ ಆದ್ದರಿಂದ ನಾವು isu uλ 2 ಮೌಲ್ಯವನ್ನು ಹಾಕುತ್ತೇವೆ ಆದ್ದರಿಂದ ನಾವು e t d ಯಿಂದ ಗುಣಿಸಿದಾಗ ಅದು ಮತ್ತೆ ನಾವು ಲೆಕ್ಕಾಚಾರ ಮಾಡಿದ ಮೌಲ್ಯವಾಗಿದೆ ಆದ್ದರಿಂದ ನಾವು ಈಗ ಸಂಕಲನದ ಸಮಗ್ರತೆಯನ್ನು ಪರಿಹರಿಸಲು ಸಿದ್ಧರಾಗಿದ್ದೇವೆ ಈಗ ಇಲ್ಲಿ ನೀವು ಈ ನಿರ್ದಿಷ್ಟ ಅವಿಭಾಜ್ಯವನ್ನು ನೋಡಿದರೆ ನೀವು ಈ ಅವಿಭಾಜ್ಯವನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು t ಸೊನ್ನೆಯಿಂದ ಎರಡರ ನಡುವಿನ ಅವಧಿಗೆ ಈ ನಿರ್ದಿಷ್ಟ ಮೌಲ್ಯವು ಶೂನ್ಯವಾಗಿರುತ್ತದೆ ಏಕೆಂದರೆ t ಎರಡಕ್ಕಿಂತ ಹೆಚ್ಚಾದಾಗ ಅದು ಒಂದಾಗಿರುತ್ತದೆ ಸೊನ್ನೆಯಿಂದ ಎರಡರ ನಡುವೆ ಇರುವ ಸಮಯಕ್ಕೆ ಇದು ಶೂನ್ಯವಾಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ನಮಗೆ ಇದು ಮಾತ್ರ ಉಳಿದಿದೆ ಅದು ಒಂದಾಗುತ್ತದೆ ಮತ್ತು e t ಏಕೆಂದರೆ ಇದು ಶೂನ್ಯಕ್ಕಿಂತ ಹೆಚ್ಚು t ಗೆ u1 ಆದ್ದರಿಂದ ನೀವು ಪರಿಹರಿಸಿದಾಗ ನಿಮಗೆ ಸಿಗುತ್ತದೆ t ಸಮಯದ ನಡುವಿನ ಈ i0 t ನ ಮೌಲ್ಯ ಸೊನ್ನೆಯಿಂದ ಎರಡು 1 e t ಈಗ ಎರಡಕ್ಕಿಂತ ಹೆಚ್ಚಿನ ಸಮಯಕ್ಕೆ ಇದು ಹೇಗಾದರೂ ಉಳಿಯುತ್ತದೆ ಆದ್ದರಿಂದ ನೀವು ಈ ಎರಡು ಪದಗಳನ್ನು ಪ್ರತ್ಯೇಕಿಸಿದಾಗ ue t d ಯ ಅವಿಭಾಜ್ಯವು ನಾವು ಹಿಂದಿನ ಹಂತದಲ್ಲಿ ಲೆಕ್ಕ ಹಾಕಿದ್ದನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಎಂದು ಹೇಳಬಹುದು ಆದ್ದರಿಂದ ನೀವು ಮೌಲ್ಯವನ್ನು 1 e t ಎಂದು ಹಾಕಬಹುದು ಮತ್ತು ನಂತರ ಮುಂದಿನದು uλ 2 ಕಾರ್ಯವಾಗಿದೆ ಇದು t ಸಮಯವು ಎರಡರಿಂದ t ವರೆಗೆ ಇರುವಾಗ ಇದು ಒಂದು ಮೌಲ್ಯವನ್ನು ಹೊಂದಿರುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಅವಿಭಾಜ್ಯ ಮೌಲ್ಯವನ್ನು ಎರಡರಿಂದ t ಗೆ ಬದಲಾಯಿಸುತ್ತೇವೆ ಈ ಮೌಲ್ಯವು ಒಂದಾಗುತ್ತದೆ ಮತ್ತು ನಂತರ e t d ಆಗುತ್ತದೆ ಈಗ ನೀವು ಇದನ್ನು ಪರಿಹರಿಸಿ ಮತ್ತು ಸರಳಗೊಳಿಸಿದರೆ ನೀವು ಈ ನಿರ್ದಿಷ್ಟ ಕರೆಂಟ್ನ ಮೌಲ್ಯವನ್ನು ಪಡೆಯುತ್ತೀರಿ e t ಆದ್ದರಿಂದ ಈ ಹಂತದಲ್ಲಿ ಕರೆಂಟ್ ಘಾತೀಯವಾಗಿ ಏರುತ್ತಿದೆ ಆದ್ದರಿಂದ ಈ ನಿರ್ದಿಷ್ಟ ಸಿಗ್ನಲ್ನಲ್ಲಿ I ಅಲ್ಲ t ಅನ್ನು ಪ್ಲಾಟ್ ಮಾಡಲು ನಿಮ್ಮನ್ನು ಕೇಳಿದರೆ ಶೂನ್ಯದಿಂದ ಎರಡರ ನಡುವಿನ ಸಮಯಕ್ಕೆ ಅದು ಘಾತೀಯವಾಗಿ ಏರುತ್ತದೆ ಆದ್ದರಿಂದ ಪ್ರತಿಕ್ರಿಯೆಯನ್ನು e t ನಿಂದ ನಿಯಂತ್ರಿಸಬೇಕು ಮತ್ತು t ಗಾಗಿ ಎರಡಕ್ಕಿಂತ ಹೆಚ್ಚು ಈ ಪದವು ಹೇಗಾದರೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಪ್ರತಿಕ್ರಿಯೆಯನ್ನು ನಿಯಂತ್ರಿಸಬೇಕು ಮತ್ತು ಎರಡಕ್ಕಿಂತ ಹೆಚ್ಚು t ಗೆ ಇದು ಘಾತೀಯವಾಗಿ ನಶಿಸುತ್ತದೆ ಆದ್ದರಿಂದ ಎರಡಕ್ಕಿಂತ ಹೆಚ್ಚಿನ ಸಮಯಕ್ಕೆ I ಘಾತೀಯವಾಗಿ ನಶಿಸುವುದಿಲ್ಲ ಆದ್ದರಿಂದ ಇದು ಕರೆಂಟ್ನ ಪ್ರತಿಕ್ರಿಯೆಯಾಗಿರುತ್ತದೆ ಇನ್ಪುಟ್ ಸಿಗ್ನಲ್ ಅನ್ನು Isನಂತೆ ಅನ್ವಯಿಸಲಾಗಿದೆ ಆದ್ದರಿಂದ ಕನ್ವಲ್ಯೂಷನ್ ಇಂಟೆಗ್ರಲ್ ಸಹಾಯದಿಂದ ನೀವು ಸರ್ಕ್ಯೂಟ್ಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ಈಗ ನೀವು ಅರ್ಥಮಾಡಿಕೊಳ್ಳಬಹುದು ಸ್ಲೈಡ್ ಟೈಮ್ ನೋಡಿ 1900 ಈಗ ನಾವು ನೆಟ್ವರ್ಕ್ ಸ್ಥಿರತೆ ಎಂಬ ಇನ್ನೊಂದು ಪರಿಕಲ್ಪನೆಗೆ ಹೋಗೋಣ ಇಲ್ಲಿ ಸರ್ಕ್ಯೂಟ್ ಅದರ ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ಮಿತಿಗೊಳಿಸಿದರೆ ಸ್ಥಿರವಾಗಿರುತ್ತದೆ ಅಂದರೆ h t→∞ ಮತ್ತು s t ಮಿತಿಯಿಲ್ಲದೆ ಬೆಳೆದರೆ ಅದು ಅಸ್ಥಿರವಾಗಿದ್ದರೆ ಸೀಮಿತ ಮೌಲ್ಯಕ್ಕೆ ಒಮ್ಮುಖವಾಗುತ್ತದೆ ಎಂದರ್ಥ ಆದ್ದರಿಂದ ಗಣಿತದ ಪರಿಭಾಷೆಯಲ್ಲಿ ನೀವು ಸರ್ಕ್ಯೂಟ್ ಸ್ಥಿರವಾಗಿರುತ್ತದೆ ಎಂದು ಹೇಳಬಹುದು htfinite ಈಗ ವರ್ಗಾವಣೆ ಕಾರ್ಯವು H ಪ್ರಚೋದನೆಯ ಪ್ರತಿಕ್ರಿಯೆಯ ಲ್ಯಾಪ್ಲೇಸ್ ರೂಪಾಂತರವಾಗಿದೆ h ಇದನ್ನು ನಾವು ಚರ್ಚಿಸಿದ್ದೇವೆ ಆದ್ದರಿಂದ H ಈ ನಿರ್ದಿಷ್ಟ ಸಮೀಕರಣವನ್ನು ಹಿಡಿದಿಡಲು ಕೆಲವು ಅವಶ್ಯಕತೆಗಳನ್ನು ಪೂರೈಸಬೇಕು ಆದ್ದರಿಂದ ನಾವು ಸರ್ಕ್ಯೂಟ್ನ ವರ್ಗಾವಣೆ ಕಾರ್ಯವನ್ನು ND ಎಂದು ಬರೆಯಬಹುದು ಎಂದು ನಮಗೆ ತಿಳಿದಿದೆ ಅದು ಅಂಶ ಮತ್ತು ಛೇದ ಮತ್ತು ಸ್ಥಿರತೆಯ ಮಾನದಂಡವನ್ನು ಅನುಸರಿಸಲು ಇದರ ಮಾನದಂಡಗಳು H ಎಂಬುದನ್ನು ನಾವು ನೋಡೋಣ ನೋಡಿ ಸ್ಲೈಡ್ ಸಮಯ 2023 ಆದ್ದರಿಂದ ಅಲ್ಲಿ N0 ನ ರೂಟ್ ಗಳನ್ನು H ನ ಸೊನ್ನೆಗಳು ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವುಗಳು H0 D0 ನ ರೂಟ್ಗಳನ್ನು H ಪೋಲ್ಗಳೆಂದು ಕರೆಯಲಾಗುತ್ತದೆ ಏಕೆಂದರೆ ಅವುಗಳು H→∞ ಗೆ ಕಾರಣವಾಗುತ್ತವೆ H ನ ಸೊನ್ನೆಗಳು ಮತ್ತು ಪೋಲ್ಗಳು ಸಾಮಾನ್ಯವಾಗಿ s ಸಮತಲದಲ್ಲಿ ನೆಲೆಗೊಂಡಿವೆ ಈಗ H ನ ಸೊನ್ನೆಗಳು ಮತ್ತು ಪೋಲ್ಗಳು ಸಾಮಾನ್ಯವಾಗಿ ಚಿತ್ರದಲ್ಲಿ ತೋರಿಸಿರುವಂತೆ s ಸಮತಲದಲ್ಲಿ ನೆಲೆಗೊಂಡಿವೆ ಆದ್ದರಿಂದ ಸಾಮಾನ್ಯವಾಗಿ ಪೋಲ್ಗಳು ಎಡ ಅರ್ಧ ಸಮತಲದಲ್ಲಿರುತ್ತವೆ ಮತ್ತು ಸೊನ್ನೆಗಳು ಇಲ್ಲಿ ಅಥವಾ ಅಲ್ಲಿ ಯಾವುದೇ ಸ್ಥಳದಲ್ಲಿರಬಹುದು ಅಥವಾ ಬಹುಶಃ ಕಾಲ್ಪನಿಕ ಅಕ್ಷದಲ್ಲಿರಬಹುದು ಈಗ HsN D N sp1sp2 spn ನೋಡಿ ಸ್ಲೈಡ್ ಸಮಯ 2140 ಈಗ ಮಾನದಂಡಗಳು ಯಾವುವು ಆದ್ದರಿಂದ ಸರ್ಕ್ಯೂಟ್ ಮೊದಲು ಸ್ಥಿರವಾಗಿರಲು ಎರಡು ಮೂಲಭೂತ ಅವಶ್ಯಕತೆಗಳಿವೆ N ಡಿಗ್ರಿ D ಗಿಂತ ಕಡಿಮೆಯಿರಬೇಕು ಅದು ಇಲ್ಲದಿದ್ದರೆ ನೀವು ಪ್ರತಿನಿಧಿಸಿದರೆ ಏನಾಗುತ್ತದೆ Hsknsnkn 1sn 1 k1s k0RsDs ಅನ್ನು ಪ್ರತಿನಿಧಿಸಿದರೆ ಅಂಶದ ಮಟ್ಟವು ಛೇದದ ಡಿಗ್ರಿಗಿಂತ ಹೆಚ್ಚಿದ್ದರೆ ಮತ್ತು ಶೇಷದ ಮಟ್ಟವು ಛೇದಕ್ಕಿಂತ ಕಡಿಮೆ ಇರುವ ಕೆಲವು ಶೇಷಗಳಂತಹ ಮೌಲ್ಯಗಳಿಗೆ ಇದು ಒಂದು ಅಭಿವ್ಯಕ್ತಿಯಂತಿರುತ್ತದೆ ಆದ್ದರಿಂದ ನೀವು ಭಾಗಿಸಿದಾಗ ND ಮತ್ತು ನೀವು ಸರಳೀಕರಿಸಿದಾಗ ನೀವು Hs ಮೊತ್ತ ವಿಶೇಷ ಮತ್ತು ಕೆಲವು ಅವಶೇಷಗಳನ್ನು ಛೇದದಿಂದ ಭಾಗಿಸಬಹುದು ಈಗ ನೀವು ಈ ನಿರ್ದಿಷ್ಟ ಅಭಿವ್ಯಕ್ತಿಯನ್ನು ನೋಡಿದರೆ R ಡಿಗ್ರಿ ದೀರ್ಘ ವಿಭಜನೆಯ ಉಳಿದ ಭಾಗವು D ಡಿಗ್ರಿಗಿಂತ ಕಡಿಮೆಯಿರುತ್ತದೆ ಆದ್ದರಿಂದ t ಅನಂತತೆಗೆ ಒಲವು ತೋರಿದಾಗ ಇದು ಹೇಗಾದರೂ ಸ್ಥಿರವಾಗಿರುತ್ತದೆ ಆದರೆ ನೀವು ಈ ನಿರ್ದಿಷ್ಟ ವಿಭಾಗವನ್ನು ನೋಡಿದರೆ ನೀವು s ನ ಮೌಲ್ಯವನ್ನು ಅನಂತಕ್ಕೆ ಒಲವು ಹಾಕಿದಾಗ ಈ ವಿಭಾಗವು Hs ಅನ್ನು ಅನಂತಕ್ಕೆ ಕಾರಣವಾಗುತ್ತದೆ ಈ ಕಾರಣದಿಂದಾಗಿ Hs ಅಸ್ಥಿರವಾಗಿರುತ್ತದೆ ಆದ್ದರಿಂದ ಮೊದಲ ಅವಶ್ಯಕತೆಯೆಂದರೆ ಸಿಸ್ಟಮ್ ಸ್ಥಿರವಾಗಿರಲು Ns ನ ಡಿಗ್ರಿ D ಗಿಂತ ಕಡಿಮೆಯಿರಬೇಕು ಆದ್ದರಿಂದ ನೀವು Hs ಇನ್ವೆರ್ಸ್ ಅನ್ನು ತೆಗೆದುಕೊಂಡಾಗ ಅದು ಸ್ಥಿರತೆಯ ಸ್ಥಿತಿಯನ್ನು ಪೂರೈಸುವುದಿಲ್ಲ htfinite ಆದ್ದರಿಂದ ನೀವು ಸ್ವತಂತ್ರ ಪ್ರಮಾಣವಾಗಿ ನ್ಯೂಮರೇಟರ್ನಲ್ಲಿ s ಅನ್ನು ಹೊಂದಿರುವಾಗ ಇದು Hs ಇನ್ವೆರ್ಸ್ಗೆ ಸೀಮಿತವಾಗಿರಲು ಅನುಮತಿಸುವುದಿಲ್ಲ t ಅನಂತತೆಗೆ ಒಲವು ತೋರಿದಾಗ Hs ಇನ್ವೆರ್ಸ್ ಲ್ಯಾಪ್ಲೇಸ್ ಸೀಮಿತವಾಗಿರುತ್ತದೆ ಆದುದರಿಂದಲೇ Nನ ಡಿಗ್ರಿ D ಗಿಂತ ಕಡಿಮೆಯಿರಬೇಕು ಈಗ ಎರಡನೆಯ ಷರತ್ತು ಏನೆಂದರೆ ಶೂನ್ಯಕ್ಕೆ ಸಮಾನವಾಗಿರುವ ಛೇದದ ಸಮೀಕರಣದ ಎಲ್ಲಾ ಮೂಲಗಳಾದ H ಎಲ್ಲಾ ಪೋಲ್ಗಳು ಋಣಾತ್ಮಕ ನೈಜ ಭಾಗಗಳನ್ನು ಹೊಂದಿರಬೇಕು ಅಂದರೆ ಎಲ್ಲಾ ಪೋಲ್ಗಳು s ಸಮತಲದ ಎಡ ಅರ್ಧಭಾಗದಲ್ಲಿರಬೇಕು ನೀವು s ಸಮತಲವನ್ನು ನೋಡಿದರೆ ಧ್ರುವಗಳು ಎಡ ಅರ್ಧದಲ್ಲಿ ಮಾತ್ರ ಇರಬೇಕು ಆದ್ದರಿಂದ ಸರ್ಕ್ಯೂಟ್ನ h s ಗೆ ಸ್ಥಿರವಾಗಿರಲು ನಾವು ಅನುಸರಿಸಬೇಕಾದ ಎರಡು ಷರತ್ತುಗಳು ಇವು ಈಗ2459 ಸ್ಲೈಡ್ ಟೈಮ್ ನೋಡಿ ಈಗ ನಮಗೆ ತಿಳಿದಿರುವಂತೆ ನಾವು ಈ ರೂಪದಲ್ಲಿ H ಅನ್ನು ಪ್ರತಿನಿಧಿಸಬಹುದು ಆದ್ದರಿಂದ ನೀವು ಇನ್ವೆರ್ಸ್ ಲ್ಯಾಪ್ಲೇಸ್ ರೂಪಾಂತರವನ್ನು ತೆಗೆದುಕೊಂಡರೆ htk1e p1tk2e p2tkne pnt ಈಗ ನೀವು ಈ ನಿರ್ದಿಷ್ಟ ಸಮೀಕರಣವನ್ನು ಗಮನಿಸಿದರೆ ಪ್ರತಿ ಪೋಲ್ piನ ಮೌಲ್ಯವು ಧನಾತ್ಮಕವಾಗಿರಬೇಕು ಎಂದು ನೀವು ನೋಡುತ್ತೀರಿ ಅದು ಎಡ ಅರ್ಧ ಸಮತಲದಲ್ಲಿ s pi ಆಗಿರುವ ಪೋಲ್ ಅನ್ನು ಮಾಡುತ್ತದೆ ಇದು ಧನಾತ್ಮಕವಾಗಿದ್ದರೆ ಈ ನಿರ್ದಿಷ್ಟ ಅಭಿವ್ಯಕ್ತಿ e pit ಆಗಿರುತ್ತದೆ ಎಂದು ನೀವು ನೋಡುತ್ತೀರಿ ಇದು ಘಾತೀಯವಾಗಿ ನಶಿಸುತ್ತದೆ ಇದು h ಸೀಮಿತವಾಗಿದೆ ಎಂದು ಖಚಿತಪಡಿಸುತ್ತದೆ ಎಂದರೆ ಅದು ಸಮಯದ ಹೆಚ್ಚಳದೊಂದಿಗೆ ನಿರ್ದಿಷ್ಟ ಮೌಲ್ಯಕ್ಕೆ ಸಂಭಾಷಿಸುತ್ತದೆ ಈಗ ಅಸ್ಥಿರ ಸರ್ಕ್ಯೂಟ್ನಲ್ಲಿ ಅದು ಎಂದಿಗೂ ತನ್ನ ಸ್ಥಿರ ಸ್ಥಿತಿಯ ಮೌಲ್ಯವನ್ನು ತಲುಪುವುದಿಲ್ಲ ಏಕೆಂದರೆ ಅಸ್ಥಿರ ಪ್ರತಿಕ್ರಿಯೆಯು ಶೂನ್ಯಕ್ಕೆ ನಶಿಸುವುದಿಲ್ಲ p ಧನಾತ್ಮಕ ಬದಲಿಗೆ p ಋಣಾತ್ಮಕವಾಗಿದ್ದರೆ ಅದು ಘಾತೀಯವಾಗಿ ಏರುತ್ತಿರುವ ಪದವಾಗಿದೆ ಆಗ ಏನಾಗುತ್ತದೆಯೋ ಅದು ಎಂದಿಗೂ ತನ್ನ ಸ್ಥಿರ ಸ್ಥಿತಿಯನ್ನು ತಲುಪುವುದಿಲ್ಲ ಇದು ಘಾತೀಯವಾಗಿ ನಶಿಸುತ್ತಿಲ್ಲ ಅದು ಘಾತೀಯವಾಗಿ ಏರುತ್ತಿದೆ ಆ ಸಂದರ್ಭದಲ್ಲಿ ಕ್ಷಣಿಕ ಪ್ರತಿಕ್ರಿಯೆಯು ಶೂನ್ಯಕ್ಕೆ ನಶಿಸುವುದಿಲ್ಲ ಆದ್ದರಿಂದ ಅಧ್ಯಯನದ ಸ್ಥಿತಿಯ ವಿಶ್ಲೇಷಣೆಯು ಸ್ಥಿರ ಸರ್ಕ್ಯೂಟ್ಗಳಿಗೆ ಮಾತ್ರ ಅನ್ವಯಿಸುತ್ತದೆ ಈಗ ನಾವು ಸರ್ಕ್ಯೂಟ್ RLC ಮತ್ತು ಸ್ವತಂತ್ರ ಮೂಲಗಳು ಸರ್ಕ್ಯೂಟ್ನ ಭಾಗವಾಗಿರುವ ನಿಷ್ಕ್ರಿಯ ಅಂಶಗಳಿಂದ ಮಾಡಲ್ಪಟ್ಟಿದ್ದರೆ ನಮ್ಮ ವಿದ್ಯುತ್ ಸರ್ಕ್ಯೂಟ್ಗಳೊಂದಿಗೆ ನಾವು ಹೇಗೆ ಸಂಬಂಧ ಹೊಂದಬಹುದು ಎಂಬುದನ್ನು ನೋಡೋಣ ಇದು ಅಸ್ಥಿರವಾಗಲು ಸಾಧ್ಯವಿಲ್ಲ ಏಕೆಂದರೆ ಇದು ಅಸ್ಥಿರವಾಗಿದ್ದರೆ ಅದು ಮೂಲಗಳನ್ನು ಶೂನ್ಯಕ್ಕೆ ಹೊಂದಿಸಿದಾಗ ವೋಲ್ಟೇಜ್ ಮೊತ್ತದ ಶಾಖೆಯ ಕರೆಂಟ್ ಅನಿರ್ದಿಷ್ಟವಾಗಿ ಬೆಳೆಯುತ್ತದೆ ಏಕೆಂದರೆ RLC ಘಟಕಗಳನ್ನು ಹೊಂದಿರುವ ಸರ್ಕ್ಯೂಟ್ಗಳಲ್ಲಿ ಪ್ರಾಯೋಗಿಕವಾಗಿ ಆಗುವುದಿಲ್ಲ ಏಕೆಂದರೆ R ಜವಾಬ್ದಾರಿಯುತ ಪ್ರತಿಕ್ರಿಯೆಯನ್ನು ಹಾಳುಮಾಡಲು ಘಟಕವಾಗಿದೆ ಆದ್ದರಿಂದ ನಿಷ್ಕ್ರಿಯ ಅಂಶಗಳು ಅಂತಹ ಅನಿರ್ದಿಷ್ಟ ಬೆಳವಣಿಗೆಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಆದ್ದರಿಂದ ನಿಷ್ಕ್ರಿಯ ಸರ್ಕ್ಯೂಟ್ಗಳು ಸ್ಥಿರವಾಗಿರುತ್ತವೆ ಅಥವಾ ಶೂನ್ಯ ನೈಜ ಭಾಗಗಳನ್ನು ಹೊಂದಿರುವ ಪೋಲ್ಗಳನ್ನು ಹೊಂದಿರುತ್ತವೆ ಆದ್ದರಿಂದ ಇದರ ಅರ್ಥವೇನೆಂದರೆ ನಾವು ಈ ಉದಾಹರಣೆಯನ್ನು ನೋಡುವಾಗ ನಾವು ಚರ್ಚಿಸುತ್ತೇವೆ ಅಂದರೆ ಈ ನಿರ್ದಿಷ್ಟ ಪ್ರಕರಣವನ್ನು ನೋಡೋಣ ನೀವು ಸರಣಿಯನ್ನು ಹೊಂದಿದ್ದರೆ RLC ಸರ್ಕ್ಯೂಟ್ ಸರಣಿ rlc ಸರ್ಕ್ಯೂಟ್ನ ವರ್ಗಾವಣೆ ಕಾರ್ಯವನ್ನು hs V0Vsಗೆ ಸಮನಾಗಿರುವುದರಿಂದ ನೀಡಬಹುದು ನೀವು ಅನುಪಾತವನ್ನು ಕಂಪೈಲ್ ಮಾಡಿದರೆ HsV0Vs1sCR sL 1sC1LCs2sRL1LC ಆದ್ದರಿಂದ ಛೇದದ ಅಭಿವ್ಯಕ್ತಿ Ds2sRL1LC0 ಆಗಿರುತ್ತದೆ ಈಗ ಇದು ಈ ಸರಣಿಯ RLC ಸರ್ಕ್ಯೂಟ್ನಲ್ಲಿ ನಾವು ಪಡೆಯುವ ವಿಶಿಷ್ಟ ಸಮೀಕರಣದಂತೆಯೇ ಇರುತ್ತದೆ ಆದ್ದರಿಂದ ನಾವು ಈಗ ಏನು ಹೇಳಬಹುದು ನಾವು ಮಾಡಬಹುದು ಈ ನಿರ್ದಿಷ್ಟ ಸರ್ಕ್ಯೂಟ್ ಎರಡು ಪೋಲ್ಗಳನ್ನು ಹೊಂದಿರುತ್ತದೆ ಮತ್ತು ಮೌಲ್ಯವು p12 α±2 02 ಆಗಿರುತ್ತದೆ ಅಲ್ಲಿ αR2L ಮತ್ತು 01LC ಮತ್ತು ನಾವು r l c ಸರ್ಕ್ಯೂಟ್ ಸರಣಿಯನ್ನು ಚರ್ಚಿಸುವಾಗ ಇದನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಈಗ ನೀವು ಶೂನ್ಯಕ್ಕಿಂತ ಹೆಚ್ಚಿನ r l ಮತ್ತು c ಗಾಗಿ ಈ ಅಭಿವ್ಯಕ್ತಿಯನ್ನು ನೋಡಿದರೆ ಎರಡು ಪೋಲ್ಗಳು ಯಾವಾಗಲೂ s ಬಯಲಿನ ಎಡ ಅರ್ಧದಲ್ಲಿ ಇರುತ್ತದೆ ಸರ್ಕ್ಯೂಟ್ ಯಾವಾಗಲೂ ಸ್ಥಿರವಾಗಿರುತ್ತದೆ ಎಂದು ಇದು ಸೂಚಿಸುತ್ತದೆ ಆದಾಗ್ಯೂ ನೀವು R0α0 ಅನ್ನು ನೋಡಿದಾಗ ಸರ್ಕ್ಯೂಟ್ ಆಂದೋಲಕವಾಗುತ್ತದೆ ಆದರೂ ಇದು ಆದರ್ಶಪ್ರಾಯವಾಗಿ ಸಾಧ್ಯ ಆದರೆ ಪ್ರಾಯೋಗಿಕವಾಗಿ ಸಂಭವಿಸುವುದಿಲ್ಲ ಏಕೆಂದರೆ r ಎಂದಿಗೂ ಶೂನ್ಯವಾಗುವುದಿಲ್ಲ ಈ ಸಂದರ್ಭದಲ್ಲಿ ನೀವು R0α0 ಅನ್ನು ಹೊಂದಿರುವಾಗ ಈ ನಿರ್ದಿಷ್ಟ ಸ್ಥಿತಿಯು ನಿಷ್ಕ್ರಿಯ ಸರ್ಕ್ಯೂಟ್ಗಳು ಶೂನ್ಯ ನೈಜ ಭಾಗಗಳೊಂದಿಗೆ ಹೋಲ್ಸಗಳನ್ನು ಹೊಂದಿರುತ್ತದೆ ಆದ್ದರಿಂದ ನಮ್ಮ ಪೋಲ್ಗಳು ಕಾಲ್ಪನಿಕ ಅಕ್ಷದ ಮೇಲೆ ಬಿದ್ದಿರುವಾಗ ನೈಜ ಭಾಗವು ಶೂನ್ಯವಾಗಿರುತ್ತದೆ ಮತ್ತು ಪ್ರತಿಕ್ರಿಯೆಯನ್ನು ನೀವು ಆಂದೋಲಕವಾಗಿ ಇರುವುದನ್ನು ನೋಡುತ್ತೀರಿ ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಗೊಳಿಸುತ್ತೆವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಈ ನಿರ್ದಿಷ್ಟ ಅಂಶದ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಧನ್ಯವಾದಗಳು